ಚಿತ್ರಗಳ ವಿಧಾನ I ಗ್ರೌಂಡೆಡ್ ಲೋಹೀಯ ಸಮತಲದ ಮುಂದೆ ಪಾಯಿಂಟ್ ಚಾರ್ಜ್ I ಹಿಂದಿನ ಉಪನ್ಯಾಸದಲ್ಲಿ ಲ್ಯಾಪ್ಲೇಸ್ ಮತ್ತು ಪಾಯ್ಸನ್ ನ ಸಮೀಕರಣಗಳನ್ನು ಚರ್ಚಿಸುವಾಗ ನಾವು ಅನೇಕ ವಿಷಯಗಳನ್ನು ನೋಡಿದ್ದೇವೆ ಆದರೆ ನಾವು ವಿಶೇಷವಾಗಿ ನೋಡಿದ ಸಂಗತಿಯೆಂದರೆ ನಿರ್ದಿಷ್ಟ ಚಾರ್ಜ್ ವಿತರಣೆ ಮತ್ತು ಗಡಿ ಸ್ಥಿತಿಗೆ ಪಾಯ್ಸನ್ನ ಸಮೀಕರಣವು ವಿಶಿಷ್ಟ ಪರಿಹಾರವನ್ನು ಹೊಂದಿದೆ ಇದರರ್ಥ ಹೇಗಾದರೂ ನಾನು ಪರಿಹಾರನೀಡಬಲ್ಲ ಯಾರನ್ನಾದರೂ ತಿಳಿದಿದ್ದರೆ ಅಥವಾ ನನ್ನ ಬಳಿ ಕಂಪ್ಯೂಟರ್ ಇದ್ದರೆ ಅವು ನನಗೆ ಪರಿಹಾರವನ್ನು ನೀಡುತ್ತವೆ ನನಗೆ ಗಡಿ ಮತ್ತು ಕೆಲವು ಚಾರ್ಜ್ ಗಳನ್ನು ಹೊರಗಡೆ ನೀಡಿದ್ದರೆ ನಂತರ ಪರಿಮಾಣವು ಹೊರಗಡೆ ಅಥವಾ ಒಂದು ಗಡಿಯಲ್ಲಿರುತ್ತದೆ ಮತ್ತು ಒಳಗೆ ಚಾರ್ಜ್ ಗಳು ಇದ್ದರೆ ಪರಿಮಾಣವು ಒಳಗೆ ಇರುತ್ತದೆ ಸಂಭಾವ್ಯತೆಯನ್ನುಗಡಿಯಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಸಂಭಾವ್ಯತೆಯನ್ನು ಗಡಿಯಲ್ಲಿ ನಿರ್ದಿಷ್ಟಪಡಿಸಲಾಗುತ್ತದೆ ಮತ್ತು ಚಾರ್ಜ್ ಗಳನ್ನು ಹೊರಗೆ ನೀಡಲಾಗುತ್ತದೆ ಹೇಗಾದರೂ ನಾನು ಪರಿಹಾರವನ್ನು ಮಾಡಬಲ್ಲೆ ಆ ಗಡಿ ಸ್ಥಿತಿಯನ್ನು ಪೂರೈಸುವ ಮತ್ತು ಪಾಯ್ಸನ್ ನ ಸಮೀಕರಣವನ್ನು ಪೂರೈಸುವ ಪರಿಹಾರದ ಬಗ್ಗೆ ನಾನು ಯೋಚಿಸಬಹುದು ನಂತರ ನಾನು ಈ ಪರಿಹಾರಗಳನ್ನು ಕಂಡುಕೊಂಡಿದ್ದೇನೆ ಬೇರೆ ಪರಿಹಾರವಿರಲು ಸಾಧ್ಯವಿಲ್ಲ ಆ ವಿಷಯವನ್ನು ಮತ್ತೊಮ್ಮೆ ಹೇಳುತ್ತೇನೆ ಕೆಲವು ವಿಧಾನದಿಂದ ನಾನು ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾದರೆ ಯಾರಾದರೂ ಬಂದು ನನಗೆ ಹೇಳುತ್ತಾರೆ "ನೀವು ಬಹುಶಃ ಇದನ್ನು ಕಾರ್ಯರೂಪಕ್ಕೆ ತರಬಹುದು" ಅಥವಾ ಕಂಪ್ಯೂಟರ್ ಆ ಗಡಿ ಸ್ಥಿತಿಯನ್ನು ಮತ್ತು ಪಾಯ್ಸನ್ ನ ಸಮೀಕರಣವನ್ನು ಪೂರೈಸುವ ಪರಿಹಾರವನ್ನು ಉತ್ಪಾದಿಸುತ್ತದೆ ನಂತರ ಆ ಪರಿಹಾರವು ವಿಶಿಷ್ಟ ಪರಿಹಾರವಾಗಿದೆ ಬೇರೆ ಪರಿಹಾರವಿರಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಪರಿಹಾರವನ್ನು ಕಂಡುಕೊಂಡೆ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಸಂಭಾವ್ಯತೆಯನ್ನು ಪರಿಹರಿಸಲು ನಾವು ಚಿತ್ರಗಳ ವಿಧಾನದಲ್ಲಿ ಇದನ್ನು ಬಳಸುತ್ತೇವೆ ಮತ್ತು ನಾನು ಈ ಉಪನ್ಯಾಸದಲ್ಲಿ ಎರಡು ಉದಾಹರಣೆಗಳನ್ನು ತೆಗೆದುಕೊಳ್ಳಲಿದ್ದೇನೆ ಮೊದಲ ಉದಾಹರಣೆಯೆಂದರೆ ಗ್ರೌಂಡೆಡ್ ಮುಂದೆ ಚಾರ್ಜ್ ಇದರ ಅರ್ಥವೇನೆಂದರೆ ಅಲ್ಲಿ ಸಂಭಾವ್ಯತೆ 0 ಲೋಹೀಯ ಸಮತಲ ಅಂದರೆ ಅನಂತ ವ್ಯಾಪ್ತಿಯ ಸಮತಲ ಸಾಧನಗಳು ಆದ್ದರಿಂದ ನಾನು ಸಮಸ್ಯೆಯನ್ನು ನಿರ್ದಿಷ್ಟಪಡಿಸುತ್ತೇನೆ ಸಮಸ್ಯೆ ಏನೆಂದರೆ ನನ್ನ ಬಳಿ ಒಂದು ಸಮತಲವಿದೆ ಅದು ಗ್ರೌಂಡೆಡ್ ಆಗಿದೆ ಇದರರ್ಥ ಇಲ್ಲಿ ಸಂಭಾವ್ಯತೆಯು ಮತ್ತು ನಾನು ಅದರ ಮುಂದೆ ಚಾರ್ಜ್ q ಅನ್ನು ಸ್ವಲ್ಪದೂರದಲ್ಲಿ ಇಡುತ್ತೇನೆ ನಾವು z0 ಎಂದು ಹೇಳೋಣ ಅದರ ಉದ್ದಕ್ಕೂ ಸಂಭಾವ್ಯತೆ ಏನು ಗಮನಿಸಿ ಇದನ್ನು ಗ್ರೌಂಡೆಡ್ ಆಗಿರಿಸಲಾಗಿದೆ ಮತ್ತು ಆದ್ದರಿಂದ ಈ ರೇಖೆಯು ಒಂದು ಗಡಿಯನ್ನು ರೂಪಿಸುತ್ತದೆ ಮತ್ತು ಅನಂತತೆಯವರೆಗೆ ಎಲ್ಲೆಡೆ ಇರುತ್ತದೆ ಈಗ ನಾನು ಅದನ್ನು ಅನಂತತೆಯವರೆಗೆ ಮಾಡೋಣ ಅಲ್ಲಿ ಸಂಭಾವ್ಯತೆ 0 ಆಗಿದೆ ಆದ್ದರಿಂದ ನಾನು ಗಡಿಯುದ್ದಕ್ಕೂ ಸಂಭಾವ್ಯತೆಯನ್ನು ನಿರ್ದಿಷ್ಟಪಡಿಸಿದ್ದೇನೆ ನಾನು ತಿಳಿಯಲು ಬಯಸುತ್ತೇನೆ ನಾವು Vx y z ನಲ್ಲಿ ಹೇಳೋಣ ಅಲ್ಲಿ ಸಂಭಾವ್ಯತೆ ಏನು ಈ ಬಣ್ಣ ಸರಿಯಿಲ್ಲವಾದ್ದರಿಂದ ನಾನು x y ಮತ್ತು z ಗಾಗಿ ವಿಭಿನ್ನ ಬಣ್ಣವನ್ನು ಬರೆಯುತ್ತೇನೆ ಇದನ್ನು ನಾನು ಈಗಾಗಲೇ ಇಲ್ಲಿ z0ಎಂದು ಬರೆದಿದ್ದೇನೆ ಆದ್ದರಿಂದ ವಿಷಯಗಳನ್ನು ಉತ್ತಮವಾಗಿ ದೃಶ್ಯೀಕರಿಸಲು ಈ ನಿರ್ದೇಶನವು z ಎಂದು ನಾನು ಊಹಿಸುತ್ತೇನೆ ಸಾಂಪ್ರದಾಯಿಕ ಅರ್ಥದಲ್ಲಿ ನಾವು ಮಾಡೋಣ ಇಲ್ಲಿ ನನ್ನ ಗಡಿ ಇಲ್ಲಿ ನನ್ನ z ಅಕ್ಷವಿದೆ ಮತ್ತು ಇಲ್ಲಿ z0 ದೂರದಲ್ಲಿ ಚಾರ್ಜ್ q ಇದೆ ಮತ್ತು ನಾನು x y z ನಲ್ಲಿ ಸಂಭಾವ್ಯ V ಕಂಡುಹಿಡಿಯಲು ಬಯಸುತ್ತೇನೆ ಈ ಪರಿಮಾಣದಲ್ಲಿ ನಾನು ಅದನ್ನು ಈ ಬಣ್ಣದಿಂದ ಮಾಡೋಣ ಏಕೆಂದರೆ ಅದು ಈ ಪರಿಮಾಣದ ಗಡಿಯನ್ನು ಸೂಚಿಸುತ್ತದೆ ಈಗ ಈ ಪರಿಮಾಣದ ಒಳಗೆ ಪಾಯ್ಸನ್ ನ ಸಮೀಕರಣವು ಡೆಲ್ ಸ್ಕ್ವೇರ್ V ಸಮ ಮೈನಸ್ρ ϵ0 ಆಗಿರುತ್ತದೆ ಕೊಟ್ಟಿರುವ ಪಾಯಿಂಟ್ ಚಾರ್ಜ್ ಗೆ ರೋ ಅನ್ನು ಹೇಗೆ ನೀಡಲಾಗಿದೆ ಎಂಬುದನ್ನು ನೆನಪಿಸಿಕೊಳ್ಳಿ ಇದನ್ನು q ಡೆಲ್ಟಾ ಫಂಕ್ಶನ್ ಗಳಾಗಿ ನೀಡಲಾಗುತ್ತದೆ ಡೆಲ್ಟಾಓವರ್ 0 ಮತ್ತು z0 ನಲ್ಲಿ V0 ಆಗಿರುತ್ತದೆ ಇದು z 0ಸಮತಲವಾಗಿದೆ ಮತ್ತು ಎಲ್ಲಾ ಉದ್ದಕ್ಕೂ ಹೊರಗೆ ಮತ್ತು r ಅನಂತಕ್ಕೆ ಸಮನಾಗಿರುವ ಕಡೆ ಇದರ ಪರಿಹಾರವನ್ನು ಕಂಡುಹಿಡಿಯಲು ನಾನು ಬಯಸುತ್ತೇನೆ ಈಗ ಪಾಯ್ಸನ್ ನ ಸಮೀಕರಣವನ್ನು ಪರಿಹರಿಸುವುದು ಒಂದು ಮಾರ್ಗವಾಗಿದೆ ಬೇರೆ ರೀತಿಯಲ್ಲಿ ಚಾರ್ಜ್ ಕಾನ್ಫಿಗರೇಶನ್ ಅನ್ನು ನಾನು ಕಂಡುಕೊಳ್ಳಬಹುದೇ ಇದರಿಂದ ಈ ಗಡಿ ಸ್ಥಿತಿಯು ಪೂರೈಸುತ್ತದೆ ನಾನು ಅದನ್ನು ಮಾಡಲು ಸಾಧ್ಯವಾದರೆ ನನ್ನ ಪರಿಹಾರ ಈ ಪರಿಹಾರಗಳನ್ನು ನಾನು ಕಂಡುಕೊಂಡಿದ್ದೇನೆ ಮತ್ತು ಅದು ಚಿತ್ರಗಳ ವಿಧಾನದಲ್ಲಿ ನಾವು ಬಳಸುವ ತಂತ್ರ ಆಗಿದೆ 2V 0 qδ0 ಈಗ ಕೇವಲ ಒಂದೆರಡು ಟಿಪ್ಪಣಿಗಳು ಮೊದಲಿಗೆ ಈ ಸಂಭಾವ್ಯವು ನಾನು XY ಸಮತಲದಲ್ಲಿ ಎಲ್ಲಿದ್ದೇನೆ ಎಂಬುದರ ಮೇಲೆ ಅವಲಂಬಿತವಾಗಿರುವುದಿಲ್ಲ ಆದ್ದರಿಂದ ಇದು ಸಿಲಿಂಡ್ರಿಕಲ್ ಸಮ್ಮಿತಿಯನ್ನು ಹೊಂದಿದೆ ಇದು x2y2ಅಂತರವನ್ನು ಮಾತ್ರ ಅವಲಂಬಿಸಿರುತ್ತದೆ ಇದು ಅನುಪಾತದಲ್ಲಿಲ್ಲ ಆದರೆ x2y2ಅನ್ನು ಮಾತ್ರ ಅವಲಂಬಿಸಿರುತ್ತದೆ ಮತ್ತು ಆದ್ದರಿಂದ ಸ್ಪಷ್ಟವಾಗಿ z0 ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಈಗ ನಾವು ಈ ಸಮತಲವನ್ನು ಮತ್ತೊಮ್ಮೆ ನೋಡೋಣ ಮತ್ತು ಈಗ ನಾವು ಒಂದು ಕ್ಷಣವನ್ನು ಹೊಂದಲಿದ್ದೇವೆ ಚಿತ್ರಗಳ ವಿಧಾನವು ಹೇಗೆ ಕಾಣುತ್ತದೆ ಎಂಬುದನ್ನು ಅದು ನಮಗೆ ತಿಳಿಸುತ್ತದೆ ಚಾರ್ಜ್ q ಇಲ್ಲಿದೆ ಮತ್ತು ಗಡಿಯ ಸಂಭಾವ್ಯತೆಯು 0 ಆಗಿರಬೇಕೆಂದು ನಾನು ಬಯಸುತ್ತೇನೆ ಈಗ ಈ ಸಮತಲದ ಹಿಂದಿನ ಚಾರ್ಜ್ ಬಗ್ಗೆ ನಾನು ಯೋಚಿಸಿದರೆ ಇದನ್ನು ನೋಡಿ ಅದೇ ದೂರದಲ್ಲಿ ಮೈನಸ್ q ಆಗಿದೆ ನಂತರ q ನನಗೆ ಗಡಿಯಲ್ಲಿ14π0 q ಓವರ್ x2y2z z02ರ ವರ್ಗಮೂಲದ ಸಂಭಾವ್ಯವನ್ನು ನೀಡುತ್ತದೆ ಏಕೆಂದರೆ x ಮತ್ತು y ಯು0z z02ಸಮ 0 ಗೆ ಸಮಾನವಾಗಿರುವಲ್ಲಿ ಚಾರ್ಜ್ ಇರುತ್ತದೆ q 14π0qx2y2z z02|zz0 ಏಕೆಂದರೆ z0 ಗಡಿ ಮತ್ತು ಈ ಮೈನಸ್ q ನನಗೆ 14π0 q ಓವರ್ x2y2zz02ರ ವರ್ಗಮೂಲದ ಸಂಭಾವ್ಯತೆಯನ್ನು ನೀಡುತ್ತದೆ z z0 ನಲ್ಲಿ ಆದ್ದರಿಂದ ಎರಡು ವಿಭಿನ್ನ ಪಾಯಿಂಟ್ ಗಳಲ್ಲಿ ವಿಭಿನ್ನ ಸಂಭಾವ್ಯತೆಗಳನ್ನು ನೀಡುತ್ತವೆಯಾದರೂ z 0 ನಲ್ಲಿ ಎರಡು ಸಂಭಾವ್ಯತೆಗಳು ಸಮಾನವಾಗಿರುತ್ತವೆ ಮತ್ತು ಚಿಹ್ನೆಯಲ್ಲಿ ವಿರುದ್ಧವಾಗಿರುತ್ತದೆ ಆದ್ದರಿಂದ ಇದು ತಕ್ಷಣವೇ z 0 ನಲ್ಲಿ V 0 ಎಂದು ಹೇಳುತ್ತದೆ q 14π0qx2y2zz02|zz0 ಈಗ z 0 ನಲ್ಲಿ V0ಇದ್ದರೆ ಅಂದರೆ ಈ ಎರಡು ಚಾರ್ಜ್ ಗಳು q ಮತ್ತು q ನನಗೆ ಅಗತ್ಯವಿರುವ ಗಡಿ ಸ್ಥಿತಿಯನ್ನು ನೀಡುತ್ತದೆ ನಿಸ್ಸಂಶಯವಾಗಿ r ಅನಂತತೆಗೆ ಸಾಗುವಾಗ ಎರಡೂ ಚಾರ್ಜ್ ಗಳು ನನಗೆ 0 ಸಂಭಾವ್ಯತೆಯನ್ನು ನೀಡುತ್ತವೆ ಆದ್ದರಿಂದ r ಅನಂತ ಸ್ಥಿತಿ ಹೇಗಾದರೂ ಪೂರೈಸಿದೆ ಸೊಗಡು ಎಂದರೆ z 0 ನಲ್ಲಿಯೂ ಸಹ ಗಡಿ ಸ್ಥಿತಿಯು ಪೂರೈಸಿದೆ ಆದ್ದರಿಂದ ನಾನು ಈ ಚಾರ್ಜ್ ಅನ್ನು ಹೊರತುಪಡಿಸುವ ಮೇಲಿನ ಪ್ರದೇಶದಲ್ಲಿ ನೋಡಿದರೆ ಮೇಲಿನ ಪ್ರದೇಶದಲ್ಲಿನ ಪಾಯ್ಸನ್ ನ ಸಮೀಕರಣವು ಡೆಲ್ ಸ್ಕ್ವೇರ್ V q ಮತ್ತು0ನಸೂಕ್ತವಾದ ಡೆಲ್ಟಾ ಫಂಕ್ಶನ್ ಆದ್ದರಿಂದ ಮೇಲಿನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಎರಡರ ಸಂಯೋಜನೆಯ ಸಂಭಾವ್ಯವು ಒಂದೇ ಪಾಯ್ಸನ್ ನ ಸಮೀಕರಣವನ್ನು ಪೂರೈಸುತ್ತದೆ ಇದು ಮೇಲಿನ ಚಾರ್ಜ್ ಗೆ ಮಾತ್ರ ತೃಪ್ತಿಕರವಾಗಿದೆ ಮತ್ತು ಎರಡು ಒಟ್ಟಿಗೆ ನನಗೆ ಒಂದೇ ಗಡಿ ಸ್ಥಿತಿಯನ್ನು ನೀಡುತ್ತದೆ ಇದರರ್ಥ ಮೇಲಿನ ಪ್ರದೇಶದಲ್ಲಿ ನಾನು ಸಂಭಾವ್ಯತೆಯನ್ನು ಬರೆದರೆ ಆದ್ದರಿಂದ ನಾವು ಇಲ್ಲಿ q ಅನ್ನು ತೆಗೆದುಕೊಳ್ಳೋಣ q ಇಲ್ಲಿ ಮೇಲಿನ ಪ್ರದೇಶದಲ್ಲಿ ನಾನುಸಂಭಾವ್ಯ V x y z ಅನ್ನುq ಯಿಂದ ಸಂಭಾವ್ಯಜೊತೆಗೆ q ಯಿಂದ ಸಂಭಾವ್ಯ ವಾಗಿ ಬರೆದರೆ ಡೆಲ್ ಸ್ಕ್ವೇರ್ V ಯು ಡೆಲ್ ಸ್ಕ್ವೇರ್ Vq ಜೊತೆಗೆ ಡೆಲ್ ಸ್ಕ್ವೇರ್ V q ಗೆ ಸಮಾನವಾಗಿರುತ್ತದೆ ಆದರೆ ಮೇಲಿನ ಪ್ರದೇಶಕ್ಕೆ ಇದು 0 ಏಕೆಂದರೆ ಆ ಪ್ರದೇಶದಲ್ಲಿ ಡೆಲ್ಟಾಫಂಕ್ಶನ್ ನನಗೆ 0 ನೀಡುತ್ತದೆ ಇದು ಡೆಲ್ ಸ್ಕ್ವೇರ್ Vq ನಂತೆಯೇ ಅದೇ ಪಾಯ್ಸನ್ ನ ಸಮೀಕರಣವನ್ನು ಪೂರೈಸುತ್ತದೆ ಮತ್ತು ಅವು ಗಡಿ ಸ್ಥಿತಿಯನ್ನು ಸಹ ಪೂರೈಸುತ್ತವೆ ಆದ್ದರಿಂದ VqV q ಸಂಯೋಜನೆಯು ಸರಿಯಾದ ಪಾಯ್ಸನ್ ನ ಸಮೀಕರಣ ಮತ್ತು ಸರಿಯಾದ ಗಡಿ ಸ್ಥಿತಿಯನ್ನು ಪೂರೈಸುತ್ತದೆ ಇದರ ಅರ್ಥವೇನೆಂದರೆ ಇದು ಎರಡನ್ನೂ ತೃಪ್ತಿಪಡಿಸುವ ಪರಿಹಾರವಾಗಿದೆ ಮತ್ತು ನಂತರ ಅನನ್ಯತೆಯ ಪ್ರಮೇಯದಿಂದ ಇವುಗಳು ಪರಿಹಾರವಾಗಿದೆ VxyzVqV q 2V2Vq2V q ಆದ್ದರಿಂದ ನಾವು ಪರಿಹಾರವನ್ನು ಕಂಡುಕೊಂಡಿದ್ದೇವೆ ಇದರರ್ಥ ಗ್ರೌಂಡೆಡ್ ಮೆಟಾಲಿಕ್ ಪ್ಲೇನ್ ಅಥವಾ ಗ್ರೌಂಡೆಡ್ ಪ್ಲೇನ್ ಮುಂದಿರುವ ಚಾರ್ಜ್ ಗಾಗಿ ನಾನು ಇಲ್ಲಿ ಮೈನಸ್ ಚಾರ್ಜ್ ಅನ್ನು ಹಾಕಿದರೆ ಮತ್ತು ಈ ಪ್ರದೇಶದ ಸಂಭಾವ್ಯತೆಯನ್ನು q ಯಿಂದ V ಮೈನಸ್ q ಯಿಂದ V ಸಂಕಲನವಾಗಿ ಬರೆದರೆಪರಿಹಾರ ದೊರೆಯಿತು ಮತ್ತು ಚಿತ್ರಗಳ ವಿಧಾನದ ಹಿಂದಿನ ಆಲೋಚನೆ ಇದು ಎಲ್ಲೋ ಕೆಲವು ಇಮೇಜ್ ಚಾರ್ಜ್ ಗಳನ್ನು ಹಾಕುವ ಮೂಲಕ ನೀವು ಪರಿಹಾರವನ್ನು ಕಂಡುಕೊಂಡಿದ್ದೀರಿ ಆದ್ದರಿಂದ ನಾನು ಸಂಭಾವ್ಯ V x y z ಅನ್ನು 14π0 ಕ್ಕೆ ಸಮನಾಗಿ ಬರೆಯಬಲ್ಲೆ q ಎರಡಕ್ಕೂ ಒಂದೇ ಆಗಿರುತ್ತದೆ ನಾನು ಹೊರಗೆ q ಅನ್ನು ಬರೆಯಬಹುದು 1 ಓವರ್ x2y2z z02ನ ವರ್ಗಮೂಲ ಮೈನಸ್ ಮತ್ತು ಇಮೇಜ್ ಕಾರಣದಿಂದಾಗಿ 1 ಓವರ್x2y2zz02ನ ವರ್ಗಮೂಲ ಇದು ಸಂಭಾವ್ಯ ಒಮ್ಮೆ ನಾನು ಸಂಭಾವ್ಯವನ್ನು ಕಂಡುಕೊಂಡರೆ ಉಳಿದವು ಎಲ್ಲವೂ ಅನುಸರಿಸುತ್ತದೆ ನಾನು x y z ನಲ್ಲಿ ವಿದ್ಯುತ್ ಕ್ಷೇತ್ರ E ಕಂಡುಹಿಡಿಯಲು ಬಯಸಿದರೆ ಇದು V ಯ ಮೈನಸ್ ಗ್ರೇಡಿಯಂಟ್ ಆಗಿ ಹೊರಹೊಮ್ಮುತ್ತದೆ ನಾನು ಮೇಲ್ಮೈಯಲ್ಲಿ ಚಾರ್ಜ್ ಅನ್ನು ಕಂಡುಹಿಡಿಯಲು ಬಯಸಿದರೆ ನಾನು ಇಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಮತ್ತು ಮೇಲ್ಮೈ ಚಾರ್ಜ್ ಗೆ ಸಂಬಂಧಿಸಿದ ಗಾಸ್ ನ ನಿಯಮದ ಮೂಲಕ ಕಂಡುಹಿಡಿಯುತ್ತೇನೆ

Vxyzq4π01x2y2z z02 1x2y2zz02 E V ಆದ್ದರಿಂದ ನಾವು ಅದನ್ನು ಮಾಡೋಣ ಲೋಹದ ಮೇಲ್ಮೈಯಲ್ಲಿ ಚಾರ್ಜ್ ಅನ್ನು ಕಂಡುಹಿಡಿಯಲು ಇದನ್ನು ಬಳಸೋಣ ನಾವು ಏನು ಮಾಡಬೇಕೆಂದರೆ ನಾವು x y z ನಲ್ಲಿ V ಪಡೆದಿದ್ದೇವೆ ಅದು ಸಮಾನ q4π0 1 ಓವರ್x2y2z z02 ನವರ್ಗಮೂಲ ಮೈನಸ್1 ಓವರ್ x2y2zz02ನ ವರ್ಗಮೂಲ ನಂತರ ವಿದ್ಯುತ್ ಕ್ಷೇತ್ರ ಅಥವಾ ಇದನ್ನು ಸ್ವಲ್ಪ ಬೇರೆ ರೀತಿ ಬರೆಯೋಣ ಏಕೆಂದರೆ ಇದು x2y2ರ ಸಂಯೋಜನೆಯಲ್ಲಿ ಬರುತ್ತದೆ ಇದು ಸಿಲಿಂಡರಾಕಾರದ ನಿರ್ದೇಶಾಂಕಗಳನ್ನು ಬಳಸಿ ನಾನು s2ಎಂದು ಬರೆಯಬಹುದು ಆದ್ದರಿಂದ ನಾನು ಇದನ್ನು q4π0 1 ಓವರ್ s2z z02ನ ವರ್ಗಮೂಲ ಮೈನಸ್ 1 ಓವರ್ s2zz02ನ ವರ್ಗಮೂಲ ಎಂದು ಬರೆಯುತ್ತೇನೆ ವಿದ್ಯುತ್ ಕ್ಷೇತ್ರ E x y z ಮತ್ತು ಈ z ಘಟಕವನ್ನು ಮಾತ್ರ ಕಂಡುಹಿಡಿಯೋಣ ಇದು ಮೈನಸ್ ಆಗಿದೆ ನಾನು ಅದನ್ನು ಏಕೆ ಮಾಡುತ್ತಿದ್ದೇನೆ ಎಂದು ನೀವು ಒಂದು ನಿಮಿಷದಲ್ಲಿ ನೋಡುತ್ತೀರಿ dVdz ಮೌಲ್ಯವು q4π0ಆಗಿರುತ್ತದೆ ಇದು ನನಗೆ 12 ಬಾರಿ 2 ಭಾಗಿಸಿ s2z z02ರ ಘಾತ 32 ಮೈನಸ್ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗಿದೆ 12 ಬಾರಿ 2z z0 ಭಾಗಿಸಿ s2z z02ರ ಘಾತ 32 ನೀಡುತ್ತದೆ Vxyzq4π01x2y2z z02 1x2y2zz02q4π01s2z z02 1s2zz02 Ezxyz ∂V∂z q4π0 122z z0s2z z0232122zz0s2z z0232 ನಾನು ಈ ಮೈನಸ್ ಚಿಹ್ನೆಯನ್ನು ಸಹ ತೆಗೆದುಹಾಕಬಹುದು ಹಾಗಾಗಿ ನಾನು Ez ಅನ್ನು q4π0z z0ಓವರ್ s2z z0232ಮೈನಸ್ zz0ಓವರ್ s2z z0232ಗೆ ಸಮನಾಗಿ ಪಡೆಯುತ್ತೇನೆ ನಾನು Ez ಅನ್ನು ಮಾತ್ರ ಏಕೆ ಲೆಕ್ಕ ಹಾಕುತ್ತಿದ್ದೇನೆ ಎಂದರೆ ಅದು ಚಾರ್ಜ್ ಗೆ ಅಗತ್ಯವಿರುವ ಏಕೈಕ ವಿಷಯವಾಗಿದೆ Ezq4π0z z0s2z z0232 zz0s2z z0232 ಏಕೆಂದರೆ ಇದು ಈಕ್ವಿಪೋಟೆನ್ಶಿಯಲ್ ಮೇಲ್ಮೈ ನಾವು ಈಗಾಗಲೇ ಗ್ರೇಡಿಯಂಟ್ ಅನ್ನು ಚರ್ಚಿಸಿದ್ದೇವೆ ಗ್ರೇಡಿಯಂಟ್ ಇಲ್ಲಿ ಲಂಬವಾಗಿರಲಿದೆ ಮತ್ತು ಆದ್ದರಿಂದ ಮೇಲ್ಮೈ ಬಳಿ ಕ್ಷೇತ್ರವು ಕೇವಲ z ಘಟಕವಾಗಿದೆ ಚಾರ್ಜ್ ಸಾಂದ್ರತೆ ಏನು ನೋಡೋಣ ನಾನು ಇಲ್ಲಿ ಒಂದು ಸಣ್ಣ ಪೆಟ್ಟಿಗೆಯನ್ನು ತೆಗೆದುಕೊಂಡರೆ ನಂತರ ಏರಿಯಾ ಇಂಟೆಗ್ರಲ್ ಪೆಟ್ಟಿಗೆಯ ಈ ಬದಿಯಲ್ಲಿರುವ ಪ್ರದೇಶವು ಈ ರೀತಿ ಹೋಗುತ್ತದೆ ಇದು ಲೋಹವಾಗಿರುವುದರಿಂದ ಒಳಗಿನ ಕ್ಷೇತ್ರವು 0 ಆಗಿರುತ್ತದೆ ಈ ಬದಿಯ ಪ್ರದೇಶವು ಕ್ಷೇತ್ರಗಳಿಗೆ ಲಂಬವಾಗಿರುತ್ತದೆ ಹಾಗಾಗಿ ಇದು ಕೊಡುಗೆ ನೀಡುವುದಿಲ್ಲ ಆದ್ದರಿಂದ ನಾನು ಈ ಸಣ್ಣ ಪ್ರದೇಶವನ್ನು E dS Ez ಬಾರಿ ಸಣ್ಣ ಏರಿಯಾ ನಂತೆ ಪಡೆಯುತ್ತೇನೆ ಇದನ್ನು ನಾವು ಡೆಲ್ಟಾ a ಎಂದು ಕರೆಯೋಣ ಮತ್ತು ಇದು ಆವೃತ್ತವಾಗಿರುವ ಚಾರ್ಜ್ σ ಡೆಲ್ಟಾ a ಓವರ್ ϵ0 ಗೆ ಸಮಾನವಾಗಿರಬೇಕು ಆದ್ದರಿಂದ ಸಿಗ್ಮಾ ವು ϵ0 z 0 ನಲ್ಲಿ Ezಗೆ ಸಮಾನವಾಗಿರುತ್ತದೆ ಇದನ್ನು ಇಲ್ಲಿ ಇಡುವುದರಿಂದ ನನಗೆ ಸಿಗ್ಮಾ ವನ್ನು s ಅಥವಾ xy ದೂರದಲ್ಲಿ ನೀಡುತ್ತದೆ z0 ನಲ್ಲಿರುವ ಚಾರ್ಜ್ ಪ್ರಮಾಣವು ϵ0 ಪಟ್ಟು z0 ನಲ್ಲಿ Ezಗೆ ಸಮಾನವಾಗಿರುತ್ತದೆ ಆದ್ದರಿಂದ q4π0ಬಾರಿ ನೀವು ಇದನ್ನು ಬಹಳ ಸುಲಭವಾಗಿ ಲೆಕ್ಕ ಹಾಕಬಹುದು ಇದು ಮೈನಸ್ 2z0 ಓವರ್ s2z0 ಘಾತ 32 ಆಗಿರುತ್ತದೆ ಈಗ ಈ 0ರದ್ದು ಮಾಡುತ್ತದೆ ಈ 2 ನನಗೆ ಇಲ್ಲಿ 2π ನೀಡುತ್ತದೆ ಆದ್ದರಿಂದ ಮೇಲ್ಮೈಯಲ್ಲಿರುವ ಚಾರ್ಜ್ s ಮೈನಸ್ q2π z0 ಓವರ್ s2z032ಗೆ ಸಮಾನವಾಗಿರುತ್ತದೆ ಎಂದು ನೀವು ನೋಡಬಹುದು ಚಾರ್ಜ್ ನೀವು ಚಾರ್ಜ್ ನ ಸ್ಥಾನದಿಂದ ದೂರ ಹೋಗುವಾಗ ಇದು ದೂರ s ಅದು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಆದ್ದರಿಂದ ಚಾರ್ಜ್ ಸಾಂದ್ರತೆಯು ಕಡಿಮೆಯಾಗುತ್ತದೆ